ಈ ತರಗತಿಯಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಸ್ವಾಗತ ಈ ತರಗತಿಯಲ್ಲಿ ನಾವು ಅಕ್ಷಿ ಸಂಪರ್ಕ ಅಥವಾ ಕಣ್ಣುಗಳ ಭಾಷೆಗೆ ಸಂಬಂಧಿಸಿದ ವಿಭಿನ್ನ ಅಂಶಗಳನ್ನು ಚರ್ಚಿಸೋಣ ಕಣ್ಣುಗಳು ನಮ್ಮ ದೇಹದ ಅತ್ಯಂತ ಅಭಿವ್ಯಕ್ತಿಶೀಲ ಅಂಗಗಳಾಗಿವೆ ನಮ್ಮ ಸಂವಹನದಲ್ಲಿಕಣ್ಣುಗಳ ಬಳಕೆಯ ಅಧ್ಯಯನವನ್ನು ಸಂಪರ್ಕ ಅಥವಾ oculesics ಎಂದು ಕರೆಯಬಹುದು ಕಣ್ಣುಗಳು ಆಗಾಗ್ಯೆ ಭಾವನೆಗಳ ನಮ್ಮ ಸಾಹಿತ್ಯಕ ವಿವರಣೆಯ ಕೇಂದ್ರಬಿಂದುವಾಗಿವೆ ಅವುಗಳನ್ನು ನಮ್ಮ ಆತ್ಮಗಳಿಗೆ ಇರುವ ಕಿಟಕಿಗಳು ಎಂದು ಪರಿಗಣಿಸಲಾಗಿದೆ ಪ್ರತಿ ಭಾಷೆಯಲ್ಲೂ ಕಣ್ಣುಗಳಿಗೆ ಸಂಬಂಧಿಸಿದ ವಿವಿಧ ಅಭಿವ್ಯಕ್ತಿಗಳಿವೆ ಉದಾಹರಣೆಗೆ ಕಾಮುಕ ದೃಷ್ಟಿ ಹದ್ದಿನ ಕಣ್ಣುಗಳು ಚೂಪಾದ ಕಣ್ಣುಗಳು ಇತ್ಯಾದಿ ಕಣ್ಣುಗಳು ಸಂವಹನ ನಡೆಸುತ್ತವೆ ಮತ್ತು ಕೆಲವೊಮ್ಮೆ ಕಣ್ಣುಗಳ ಮೂಲಕ ಮಾಡುವ ಸಂವಹನವು ಅತ್ಯಂತ ಅಧಿಕೃತವಾಗಿ ಎಂದು ಭಾವಿಸುತ್ತಾರೆ ಕಣ್ಣುಗಳ ಮೂಲಕ ನಡೆಯುವ ನಮ್ಮ ಸಂವಹನವು ಮೆದುಳು ಸ್ವೀಕರಿಸುವ ಮತ್ತು ರವಾನಿಸುವ ಪ್ರಾಥಮಿಕ ಕಾರ್ಯದ ದೃಷ್ಟಿ ಪ್ರಚೋದನೆಗಳನ್ನು ಮೀರಿದದ್ದು ಕೆಲವೊಮ್ಮೆ ನಾವು ನಮ್ಮ ನಗುವಿನ ಮೂಲಕ ನಿರ್ದಿಷ್ಟ ಭಾವನೆಯನ್ನು ರವಾನಿಸಲು ಪ್ರಯತ್ನಿಸುತ್ತೇವೆ ಅಲ್ಲವೇ ಆದರೆ ಕಣ್ಣುಗಳು ನಮ್ಮ ಮನಸ್ಸಿನಲ್ಲಿರುವ ನಿಜವಾದ ಭಾವನೆಗಳನ್ನು ವ್ಯಕ್ತಪಡಿಸಿ ಬಿಡುತ್ತವೆ ಸಂವಹನ ನಡೆಸುತ್ತಿರುವ ನಿರ್ದಿಷ್ಟ ವಿಷಯದ ಗ್ರಹಿಕೆಯ ಮಟ್ಟ ಏನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅಕ್ಷಿ ಸಂಪರ್ಕ ನಮಗೆ ಸಹಾಯ ಮಾಡುತ್ತದೆ ಯಾವುದೇ ಸಂವಾದದಲ್ಲಿ ನಮ್ಮ ಪರಾನುಭೂತಿಯ ಮಟ್ಟ ಏನು ಎಂಬುದು ನಮಗೆ ರವಾನಿಸಲಾಗುತ್ತಿದೆ ವಿಷಯವನ್ನು ಅವಲಂಬಿಸಿದೆ ಹಾಗೂ ಇದರ ಆಧಾರದ ಮೇಲೆ ತಕ್ಷಣದ ಪ್ರತಿಕ್ರಿಯೆಯನ್ನು ಪಡೆಯಲು ಕಣ್ಣುಗಳು ಸಹ ನಮಗೆ ಸಹಾಯ ಮಾಡುತ್ತವೆ ಸಂವಹನವನ್ನು ಪ್ರಾರಂಭಿಸಬೇಕು ಅಥವಾ ನಮ್ಮ ಸಂವಹನವನ್ನು ಕೊನೆಗೊಳಿಸಬೇಕೆಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅರ್ಥೈಕೆ ಗಳನ್ನು ನೀಡುವ ಮೂಲಕ ಕಣ್ಣುಗಳು ನಮಗೆ ಸಹಾಯ ಮಾಡುತ್ತವೆ ಜೊತೆಗೆ ಸಂವಹನದಲ್ಲಿ ಕಣ್ಣುಗಳ ಒಳಗೊಳ್ಳುವಿಕೆಯ ವಿಶ್ವಾಸಾರ್ಹತೆಯ ಭಾವನೆ ಎಂಬುದು ಕಂಡುಬಂದಿದೆ ಸಕಾರಾತ್ಮಕ ಅಕ್ಷಿ ಸಂಪರ್ಕವು ವಿಶ್ವಾಸಾರ್ಹತೆ ಪ್ರಾಮಾಣಿಕತೆ ಹಾಗೂ ನಂಬಲರ್ಹ ಎಂದು ಪರಿಗಣಿಸಲಾಗಿದ್ದು ಇದು ಸಂವಹನವನ್ನು ಮುಂದುವರೆಸಲು ನಿರ್ದಿಷ್ಟ ಮಟ್ಟವನ್ನು ಆಸಕ್ತಿಯನ್ನು ಸಹ ತೋರಿಸುತ್ತದೆ ಅಕ್ಕಿ ಸಂಪರ್ಕ ಮತ್ತು ಮುಖದ ಅಭಿವ್ಯಕ್ತಿಗಳು ಹೆಚ್ಚಾಗಿ ನಿಕಟ ಸಂಬಂಧ ಹೊಂದಿದ್ದರು ಕಣ್ಣುಗಳು ಇತರ ಯಾವುದೇ ಮುಖಭಾವದ ಅವಲಂಬನೆಯಿಲ್ಲದೆಯು ಸ್ವತಂತ್ರವಾಗಿ ಸಂದೇಶವನ್ನು ಸಂವಹನ ಮಾಡುತ್ತವೆ ನಾವು ಪ್ರಾಕ್ಸಿಮಿಕ್ಸ್ ಸನ್ನಿವೇಶದಲ್ಲಿ ಚರ್ಚಿಸಿರುವಂತೆ ನಮ್ಮ ನೋಟ ಮತ್ತು ಅಕ್ಷಿ ಸಂಪರ್ಕದ ಸಾಂಸ್ಕೃತಿಕ ವ್ಯಾಖ್ಯಾನವು ಕೂಡ ಪ್ರಮುಖವಾದದ್ದು ಉದಾಹರಣೆಗೆ ಜಪಾನ್ ದೇಶದಲ್ಲಿ ತೀರ ಇತ್ತೀಚಿನವರೆಗೂ ಸಂವಹನ ನಡೆಸುವಾಗ ಹಿರಿಯರು ಮಾತನಾಡುತ್ತಿದ್ದರೆ ಕಿರಿಯರು ಕುತ್ತಿಗೆಯನ್ನು ನೋಡುತ್ತಾ ನೇರ ಕಣ್ಣಿನ ಸಂಪರ್ಕವನ್ನು ತಪ್ಪಿಸಬೇಕೆಂದು ಕಲಿಸಲಾಗುತ್ತದೆ ಏಕೆಂದರೆ ಅವರು ಹಿರಿಯರಿಗೆ ಗೌರವ ನೀಡಲು ಬಯಸುತ್ತಾರೆ ಇದೇ ರೂಢಿಯನ್ನು ಸಾಂಪ್ರದಾಯಿಕ ಚೀನೀ ಸಂಸ್ಕೃತಿಯಲ್ಲಿ ಹಾಗೂ ಇಂಡೋನೇಷ್ಯಾದ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿಯೂ ಕೂಡ ಅನುಸರಿಸಲಾಗುತ್ತಿತ್ತು ಅಮೇರಿಕಾ ಮತ್ತು ಉತ್ತರ ಯುರೋಪಿನಲ್ಲಿ ಮಾತನಾಡುವಾಗ ಪರಸ್ಪರ ನೇರವಾಗಿ ಸಂಪರ್ಕ ಹೊಂದಲು ಪ್ರೋತ್ಸಾಹಿಸಲಾಗುತ್ತದೆ ಏಕೆಂದರೆ ನೇರ ಅಕ್ಷಿ ಸಂಪರ್ಕವು ಆತ್ಮವಿಶ್ವಾಸ ಮತ್ತು ಮುಕ್ತತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿಭಿನ್ನ ಸಂಸ್ಕೃತಿಗಳಲ್ಲಿ ಅಕ್ಷಿ ಸಂಪರ್ಕದ ವ್ಯಾಖ್ಯಾನಗಳು ಮತ್ತು ಸ್ವಭಾವವೂ ಸಮಾನವಾಗಿ ಇಲ್ಲದಿದ್ದರೆ ವಿವಿಧ ಧರ್ಮಗಳ ವ್ಯತ್ಯಾಸಗಳು ಮತ್ತು ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ವ್ಯತ್ಯಾಸಗಳು ಸಹ ಮುಖ್ಯವಾಗುತ್ತವೆ ಆದರೂ ವಿಶ್ವ ರಾಜಕಾರಣದಲ್ಲಿಯೂ ಇದೇ ರೀತಿ ಅಕ್ಷಿ ಸಂಪರ್ಕದ ವ್ಯಾಖ್ಯಾನವು ಆಸಕ್ತಿದಾಯಕ ಗೊಂದಲಗಳಿಗೆ ಕಾರಣವಾಗಬಹುದು ಇದಕ್ಕೆ ಸಂಬಂಧಿಸಿದಂತೆ 1970 ರ ದಶಕಕ್ಕೆ ಸೇರಿದ ಒಂದು ಸನ್ನಿವೇಶವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಆ ಸಮಯದಲ್ಲಿ ಅಮೇರಿಕಾದ ಆರ್ಥಿಕತೆಯು ಚೀನಾದ ಜನರನ್ನು ತಲುಪಲು ಪ್ರಯತ್ನಿಸುತ್ತಿತ್ತು ಮತ್ತು ಚೀನಾ ದೇಶವು ತನ್ನನ್ನು ಕುರಿತಂತೆ ಕಬ್ಬಿಣದ ಪರದೆಗಳ ಹಿಂದೆ ಅವಿತಿರುವ ದೇಶ ಎಂಬ ಅಭಿಪ್ರಾಯವನ್ನು ಮುಚ್ಚಿಹಾಕಲು ಕೂಡ ಬಹಳ ಉತ್ಸುಕವಾಗಿತ್ತು ಕೆಲವು ವ್ಯವಹಾರ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಅಮೇರಿಕಾದ ಪ್ರಭಾವಶಾಲಿ ಸೆನೆಟರ್ ಗಳು ಮತ್ತು ವ್ಯಾಪಾರ ಮುಖಂಡರುಗಳನ್ನು ನಿಯೋಗವೊಂದನ್ನು ಚೀನಾಕ್ಕೆ ಅಮೇರಿಕಾ ಕಳುಹಿಸಿತು ನಂತರ ಬೀಜಿಂಗ್ನಲ್ಲಿ ಸುಮಾರು ಎರಡು ದಿನಗಳ ಕಾಲ ಉಳಿದುಕೊಂಡ ನಂತರ ಅಮೇರಿಕಾ ನಿಯೋಗವು ಚೀನಿಯರು ಜನರಿಗೆ ನಂಬಿಕೆ ಕಾಣುವುದಿಲ್ಲ ಎಂಬ ಅನಿಸಿಕೆಯನ್ನು ನೀಡಿತು ಈ ಅನಿಸಿಕೆಯು ಎರಡು ದೇಶಗಳ ನೀತಿಗಳಿಗೆ ವಿರುದ್ಧವಾಗಿತ್ತು ಆದ್ದರಿಂದ ತಕ್ಷಣವೇ ಅಮೆರಿಕಾದ ಅಧ್ಯಕ್ಷರು ತಮ್ಮ ಸಂವಹನ ಸಲಹೆಗಾರರನ್ನು ಚೀನಾಕ್ಕೆ ಕಳುಹಿಸಿ ಅನಿಸಿಕೆಯ ಹಿಂದಿನ ಕಾರಣವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಅಕ್ಷಿ ಸಂಪರ್ಕದ ಕೊರತೆಯಿಂದಾಗಿ ಅಮೇರಿಕಾದ ನಿಯೋಗ ಈ ತೀರ್ಮಾನಕ್ಕೆ ಬಂದಿರುವುದು ಎಂದು ಸಲಹೆಗಾರರು ಕಂಡುಹಿಡಿದರು ಅಮೇರಿಕಾ ನಿಯೋಗಕ್ಕೆ ಗೌರವವನ್ನು ನೀಡಬೇಕೆಂಬ ಉದ್ದೇಶದಿಂದ ಚೀನೀಯರು ಅಕ್ಷಿ ಸಂಪರ್ಕ ಹೊಂದಿರಲಿಲ್ಲ ಅಮೇರಿಕಾ ಪ್ರತಿನಿಧಿಗಳು ಚೀನಿಯರು ತಮ್ಮೊಡನೆ ಅಕ್ಷಿ ಸಂಪರ್ಕ ಹೊಂದದ ಕಾರಣ ಏನನ್ನು ಪ್ರಯತ್ನಿಸುತ್ತಿದ್ದಾರೆ ಎಂದು ಭಾವಿಸಿದ್ದರು ಮತ್ತು ಚೀನಿಯರ ಮೇಲೆ ಅವರಿಗೆ ಯಾವುದೇ ನಂಬಿಕೆ ಬರಲಿಲ್ಲ ಪ್ರತಿಯೊಂದು ಸಂಸ್ಕೃತಿಯಲ್ಲಿಯೂ ಅಕ್ಷಿ ಸಂಪರ್ಕ ಕುರಿತಂತೆ ಕೆಲವು ಪ್ರಬಲ ವ್ಯಾಖ್ಯಾನಗಳಿವೆ ಹೇಗಾದರೂ ನಮ್ಮ ಅಕ್ಷಿ ಸಂಪರ್ಕದ ವ್ಯಾಖ್ಯಾನಗಳ ಬಗ್ಗೆ ನಾನು ಮಾತನಾಡುವ ಹೆಚ್ಚಿನ ಸಮಯಗಳಲ್ಲಿ ನಮ್ಮ ದೇಶದಲ್ಲಿ ಇರುವ ಪ್ರಬಲ ವ್ಯಾಖ್ಯಾನಗಳನ್ನು ನಾನು ಉಲ್ಲೇಖಿಸಲು ಪ್ರಯತ್ನಿಸುತ್ತೇನೆ ಪಾಶ್ಚಿಮಾತ್ಯ ಸಂಸ್ಕೃತಿಯು ಪ್ರಬಲವಾಗಿರುವ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಭಾರತೀಯರ ದೃಷ್ಟಿಕೋನದಿಂದ ಈ ಸಂದರ್ಭದಲ್ಲಿ ಅಕ್ಷಿ ಸಂಪರ್ಕದ ವ್ಯಾಖ್ಯಾನಗಳನ್ನು ನೋಡೋಣ ಇದು ಇಲ್ಲಿಯವರೆವಿಗೂ ಅಂಗೀಕರಿಸಲ್ಪಟ್ಟ ಏಕೈಕ ವ್ಯಾಖ್ಯಾನವೇನು ಅಲ್ಲ ಅಥವಾ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ವ್ಯಾಖ್ಯಾನವು ಅಲ್ಲ ಆದರೆ ಇದೊಂದು ಈ ಹಂತದಲ್ಲಿ ನಾನು ಉಲ್ಲೇಖಿಸಲು ಬಳಸಿದ ಸ್ಪಷ್ಟೀಕರಣವಷ್ಟೇ ನಾವು ಕಣ್ಣುಗಳ ಮೂಲಕ ಕೇಳಿಸಿಕೊಳ್ಳಬೇಕು ಎಂಬ ಕುತೂಹಲಕಾರಿ ನುಡಿಗಟ್ಟು ಒಂದಿದೆ ಏಕೆಂದರೆ ನಾವು ನಮ್ಮ ಕಣ್ಣುಗಳಿಂದ ಒಬ್ಬ ವ್ಯಕ್ತಿಯನ್ನು ಕೇಳುತ್ತಿದ್ದರೆ ಅವನಲ್ಲಿ ಮತ್ತು ಅವನ ವಿಷಯದಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ಎಂದರ್ಥ ನಾವು ಒಡನಾಟ ಹೊಂದುವಾಗ ನೀಡುವ ಅಕ್ಷಿ ಸಂಪರ್ಕವು ಇತರರ ಬಗೆಗೆ ನಮ್ಮ ಧೋರಣೆಗಳು ವರ್ತನೆಗಳು ಮತ್ತು ಆಲೋಚನೆಗಳನ್ನು ಸಂಕೇತಿಸುತ್ತವೆ ಇದು ಪ್ರತಿಕ್ರಿಯೆಗಳನ್ನು ನೀಡುವ ಮೂಲಕ ಸಂಭಾಷಣೆಯನ್ನು ಕೂಡ ನಿಯಂತ್ರಿಸುತ್ತದೆ ಮತ್ತು ಅದೇ ಸಮಯದಲ್ಲಿ ಅದು ಪ್ರಾಬಲ್ಯ ಮತ್ತು ಅಧಿಕಾರದ ಸಂಬಂಧಗಳ ಸೂಚನೆಯನ್ನು ಸಹ ನೀಡುತ್ತದೆ ನಾವು ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಆ ವ್ಯಕ್ತಿಯನ್ನು ತ್ವರಿತವಾಗಿ ಮೇಲಿನಿಂದ ಕೆಳಗಿನವರೆಗೂ ನೋಡುತ್ತೇವೆ ಮತ್ತು ನಾವು ನೋಡುವಾಗ ಆ ವ್ಯಕ್ತಿಯನ್ನು ಕುರಿತಂತೆ ಇವರು ಹೀಗೆ ಎಂಬ ಒಂದು ತೀರ್ಮಾನಕ್ಕೆ ಬರುತ್ತೇವೆ ನಂತರ ಸಂಭಾಷಣೆ ಪ್ರಾರಂಭವಾದಾಗ ಈ ತೀರ್ಮಾನಗಳು ಮತ್ತು ಸಂಕೇತಗಳು ಹೆಚ್ಚಿನವು ನಮ್ಮ ಅಕ್ಷಿ ಸಂಪರ್ಕದಿಂದ ಬಲಗೊಳ್ಳುತ್ತವೆ ಅಥವಾ ನಿರಾಕರಿಸಲ್ಪಡುತ್ತವೆ ಏಕೆಂದರೆ ನಮ್ಮ ಪರಸ್ಪರ ಅಕ್ಷಿ ಸಂಪರ್ಕ ಮತ್ತು ನೋಟವನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಎಂಬುದರ ಮೇಲೆ ಯಾವುದೇ ಚರ್ಚೆಯಲ್ಲಿ ಭಾಗವಹಿಸಲು ನಮ್ಮನ್ನು ನಾವು ಸೂಚಿಸಬಹುದು ಮತ್ತು ಅದೇ ಸಮಯದಲ್ಲಿ ಗೌರವದ ನಿರ್ದಿಷ್ಟತೆಯನ್ನು ಸಹ ಸೂಚಿಸುತ್ತದೆ ಅಕ್ಷಿ ಸಂಪರ್ಕವನ್ನು ಹೊಂದದೇ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವುದು ನಕಾರಾತ್ಮಕ ಅರ್ಥಗಳನ್ನು ರವಾನಿಸುತ್ತದೆ ಈ ವಿಡಿಯೋ ಅಕ್ಷಿ ಸಂಪರ್ಕದ ಮಹತ್ವವನ್ನು ಕುರಿತಂತೆ ಒಂದು ಕುತೂಹಲಕಾರಿ ವಿವರಣೆಯಾಗಿದೆ ತುಂಬಾ ಒಳ್ಳೆಯ ಮನುಷ್ಯ ತುಂಬಾ ಒಳ್ಳೆಯ ಮನುಷ್ಯ ಆದರೆ ಅದೆಲ್ಲವೂ ನಿಜವಾದದ್ದೇನು ಈ ವಿಡಿಯೋವನ್ನು ಕುರಿತಂತೆ ಆಂಗಿಕ ಆಶಾ ತಜ್ಞರಾದ ಫೋನ್ ಯರಿಮನ್ ಅವರೊಂದಿಗೆ ಮಾತನಾಡಿದಾಗ ಇವರಲ್ಲಿ ಯಾರೂ ಸಹ ನಿಜವಾಗಿಯೂ ಅಕ್ಷಿ ಸಂಪರ್ಕವನ್ನು ಹೊಂದುವುದಿಲ್ಲ ಟ್ರಂಪ್ ರವರು ಕೆಳಗೆ ನೋಡುತ್ತಿದ್ದಾರೆ ಮತ್ತು ಒಬಾಮಾ ರವರು ಕೂಡ ಕೆಳಗೆ ನೋಡುತ್ತಿದ್ದಾರೆ ಎಂದು ನೀವು ಗಮನಿಸಬಹುದು ಇದರಿಂದ ನಮಗೆ ಅರ್ಥವಾಗುವುದೇನೆಂದರೆ ಇವರಿಬ್ಬರೂ ಕೈಕುಲುಕುವ ಮೂಲಕ ಪರಸ್ಪರ ಗೌರವವನ್ನು ನೀಡುತ್ತಾರೆ ಆದರೆ ಇವರಿಬ್ಬರೂ ಅಕ್ಷಿ ಸಂಪರ್ಕದ ಮೂಲಕ ಪರಸ್ಪರ ಗೌರವವನ್ನು ನೀಡುವುದಿಲ್ಲ ಮತ್ತು ಅಕ್ಷಿ ಸಂಪರ್ಕವೂ ಕೈಕುಲುಕುವುದಕ್ಕಿಂತ ಮುಖ್ಯವಾದುದು ಇಲ್ಲಿ ನಾವು ಇವರಿಬ್ಬರ ಭಾಷೆಯ ಸಹಾಯದಿಂದ ಮತ್ತು ಕೈಕುಲುಕು ವುದರ ದೃಶ್ಯದ ಸಹಾಯದಿಂದ ಇಬ್ಬರು ರಾಜಕೀಯ ದೈತ್ಯರು ಪರಸ್ಪರ ಗೌರವದ ಭಾವನೆಯನ್ನು ರವಾನಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅರ್ಥಮಾಡಿಕೊಳ್ಳುತ್ತೇವೆ ಆದರೆ ಸಾಕ್ಷಿ ಸಂಪರ್ಕದ ಅನುಪಸ್ಥಿತಿಯಿಂದ ನಮಗೆ ವಾಸ್ತವಾಂಶ ಅರ್ಥವಾಗುತ್ತದೆ ಹೀಗೆ ಇದೊಂದು ಅಕ್ಷಿ ಸಂಪರ್ಕವಿಲ್ಲದ ಒಂದು ಸನ್ನಿವೇಶದ ಉದಾಹರಣೆ ಇದನ್ನು ನಾವು ಸುಲಭವಾಗಿ ಗಮನಿಸಬಹುದು ಅಕ್ಷಿ ಸಂಪರ್ಕ ಎಂದರೆ ಅದೊಂದು ನೋಟ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ ಆಗಿದೆ ಯಾವುದೇ ವ್ಯಕ್ತಿಯ ಕಡೆಗೆ ವಸ್ತುವಿನ ಕಡೆಗೆ ಅಥವಾ ದಿಕ್ಕಿನ ಕಡೆಗೆ ನೇರವಾಗಿ ನೋಡುವುದೇ ಅಕ್ಷಿ ಸಂಪರ್ಕವಾಗಿದೆ ನಾವು ಜನರೊಂದಿಗೆ ಅಂತರ ವ್ಯಕ್ತಿಯ ಸಂವಹನ ಪರಿಸ್ಥಿತಿಯಲ್ಲಿ ಅಥವಾ ಸಣ್ಣ ಗುಂಪಿನ ಸಂವಹನ ಪರಿಸ್ಥಿತಿಯಲ್ಲಿ ಸಂವಹನ ನಡೆಸುವಾಗ ಏಕಕಾಲಿಕ ಮತ್ತು ತಕ್ಷಣದ ಅಕ್ಷಿ ಸಂಪರ್ಕ ಏರ್ಪಡುವುದು ಸಾಮಾನ್ಯವಾದ ಅಂಶವೆಂದು ಕಂಡಿದ್ದೇವೆ ಯಾವುದೇ ಇಬ್ಬರು ಪ್ರಾಸಂಗಿಕವಾಗಿ ಮಾತನಾಡುವಾಗ ಶೇಕಡ 61ರಷ್ಟು ಸಮಯ ಪರಸ್ಪರ ಅಕ್ಷಿ ಸಂಪರ್ಕವೇರ್ಪಡುತ್ತದೆ ಜನರು ಇತರರು ಮಾತನಾಡುವುದನ್ನು ಕೇಳುವಾಗ ಶೇಕಡ 75ರಷ್ಟು ಸಮಯ ಅಕ್ಷಿ ಸಂಪರ್ಕವೇರ್ಪಡುತ್ತದೆ ಮತ್ತು ಅವರೇ ಸ್ವತಹ ಮಾತನಾಡುವಾಗ ಶೇಕಡ 41ರಷ್ಟು ಸಮಯ ಅಕ್ಷಿ ಸಂಪರ್ಕವೇರ್ಪಡುತ್ತದೆ ಅದಕ್ಕಾಗಿಯೇ ನಾವು ಈ ಹಿಂದೆ ಚರ್ಚಿಸಿದ ಹಾಗೆ ನಮ್ಮ ಕಿವಿಗಳ ಮೂಲಕ ಕೇಳುವುದು ಮಾತ್ರವೇ ಅಲ್ಲದೆ ಕಣ್ಣುಗಳ ಮೂಲಕವೇ ಕೇಳಬೇಕಾಗುತ್ತದೆ ಇದರೊಂದಿಗೆ ನೋಟದ ಸಮಯವು ಮತ್ತು ನೋಟದ ದೀರ್ಘತೆ ಯು ಬದಲಾಗುತ್ತದೆ ವಿವಿಧ ರೀತಿಯ ನೋಟಗಳು ಯಾವುವು ಎಂಬುದನ್ನು ನಾವು ನೋಡೋಣ ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಸೆಕೆಂಡುಗಳ ಕಾಲ ಇತರ ವ್ಯಕ್ತಿಯೊಡನೆ ಅಕ್ಷಿ ಸಂಪರ್ಕವನ್ನು ಹೊಂದಬಹುದು ಮತ್ತು ಅಕ್ಷಿ ಸಂಪರ್ಕವು ಯಾವುದೇ ರೀತಿಯ ಕಸಿವಿಸಿಯನ್ನುಂಟು ಮಾಡಬಾರದು ಎಂಬುದನ್ನು ನಾವೇ ನಿರ್ಧರಿಸಬೇಕು ಸಾಮಾನ್ಯವಾಗಿ ಆರೋಗ್ಯಕರ ಮತ್ತು ಸಕಾರಾತ್ಮಕ ಆತ್ಮವಿಶ್ವಾಸದ ನೋಟವು ಎರಡು ಅಥವಾ ಮೂರು ಸೆಕೆಂಡ್ ಗಳಿಗಿಂತ ಹೆಚ್ಚು ಇರಬಾರದು ಎಂದು ಸಂಶೋಧನೆಗಳು ಹೇಳುತ್ತವೆ ನಮ್ಮ ಸಾಂಸ್ಕೃತಿಕ ಪಾಲನೆ ಮತ್ತು ವೃತ್ತಿಪರ ತಿಳುವಳಿಕೆಯ ಆಧಾರದ ಮೇಲೆ ಅಭಿವೃದ್ಧಿಹೊಂದಿದ ಆಂತರಿಕ ಆಂಗಿಕ ಪ್ರಜ್ಞೆಯೂ ನಾವು ಯಾವಾಗಲೇ ಆರೋಗ್ಯಕರ ಪಕ್ಷಿ ಸಂಪರ್ಕದ ಹಂತವನ್ನು ಮೀರಿದಾಗ ನಮಗೆ ಎಚ್ಚರಿಕೆ ನೀಡುತ್ತದೆ ಎಂದು ಹೇಳಬಹುದು ಆದ್ದರಿಂದ ನಾವು ವಿವಿಧ ರೀತಿಯ ನೋಟಗಳನ್ನು ಅರ್ಥಮಾಡಿಕೊಳ್ಳಲು ಅಕ್ಷಿ ಸಂಪರ್ಕದ ಸಂಪೂರ್ಣ ಅನುಪಸ್ಥಿತಿ ಇರುವ ಪರಿಸ್ಥಿತಿಯನ್ನು ನೋಡಬೇಕಾಗುತ್ತದೆ ಇದನ್ನು ಇಲ್ಲಿ ಅಲ್ಲಿ ನೋಡುತ್ತಿರುವಂತೆ ಕಾಣುತ್ತದೆ ಮತ್ತು ನಂತರ ಸಾಮಾನ್ಯ ಅಕ್ಷಿ ಸಂಪರ್ಕ ಮತ್ತು ಸಾಮಾನ್ಯ ನೋಟ ಎಂದು ವಿಭಜಿಸಲಾಗಿದೆ ಸಾಮಾನ್ಯ ಅಕ್ಷಿ ಸಂಪರ್ಕವು ವಿಭಿನ್ನ ಸನ್ನಿವೇಶದಲ್ಲಿ ವಿಭಿನ್ನವಾಗಿರುತ್ತದೆ ಉದಾಹರಣೆಗೆ ಸಾಮಾಜಿಕ ಸಂದರ್ಭಗಳಲ್ಲಿ ಸಂದರ್ಭಗಳಲ್ಲಿ ಮತ್ತು ಕಚೇರಿ ಸ್ಥಳಗಳಲ್ಲಿ ಸಾಮಾನ್ಯ ನೋಟ ಅಥವಾ ಸಾಮಾನ್ಯ ಸಂಪರ್ಕವು ವಿಭಿನ್ನವಾಗಿರುತ್ತದೆ ಹಾಗೂ ಇದನ್ನು ಗುರುತಿಸುವ ಅಗತ್ಯವಿದೆ ಸಾಮಾನ್ಯ ಕಚೇರಿ ಸ್ಥಳ ಅಥವಾ ವ್ಯವಹಾರದ ನೋಟಗಳ ವ್ಯಾಖ್ಯಾನಗಳು ಮತ್ತು ಅರ್ಥಗಳನ್ನು ನೋಡೋಣ ಬಲಭಾಗದ ಮೂಲೆಯಲ್ಲಿರುವ ಚಿತ್ರವನ್ನು ನೋಡುವ ಮೂಲಕ ನೀವು ಅರ್ಥ ಮಾಡಿಕೊಳ್ಳುವುದು ಏನೆಂದರೆ ನೋಟವು ಹಣೆಯ ಮತ್ತು ಕಣ್ಣುಗಳ ಮೇಲೆ ಕೇಂದ್ರಿತವಾಗಿದೆ ಎಂಬುದು ಇದನ್ನು ಕುರಿತಂತೆ ನಮ್ಮ ಅನಿಸಿಕೆ ಎಂದರೆ ಪರಸ್ಪರ ಆಸಕ್ತಿ ಮತ್ತು ವೃತ್ತಿಪರ ತೀವ್ರತೆಯನ್ನು ಹೊಂದಿರುವುದು ಎಂಬುದು ಜೊತೆಗೆ ನಾವು ಯಾವುದೇ ಆಕ್ರಮಣಕಾರಿ ಉದ್ದೇಶವಿರುವ ಅರ್ಥಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ ಈ ನೋಟವು ತ್ವರಿತವಾದ ದ್ದಾಗಿದೆ ನಾವು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂವಹನ ಆರಂಭಿಸಿದ ಕೂಡಲೇ ಅಕ್ಷಿ ಸಂಪರ್ಕವು ಆರಂಭವಾಗುತ್ತದೆ ಆದ್ದರಿಂದ ವೃತ್ತಿಪರ ಸನ್ನಿವೇಶಗಳ ವ್ಯವಹಾರಗಳಲ್ಲಿ ನೋಟವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ನಮ್ಮ ವ್ಯವಹರಿಸುವ ಇಚ್ಛೆ ಪ್ರಾಮಾಣಿಕತೆ ಮತ್ತು ವಿಶ್ವಾಸಾರ್ಹತೆಯು ಭಾಗಶಹ ವ್ಯಕ್ತವಾಗುವುದು ನಮ್ಮ ಅಕ್ಷಿ ಸಂಪರ್ಕದ ಆಧಾರದ ಮೇಲೆ ವ್ಯವಹಾರಿಕ ನೋಟವು ಎಂದಿಗೂ ಮೂಗಿನ ಕೆಳಗೆ ಹರಿಯಬಾರದು ಬದಲಾಗಿ ಅದು ಹಣೆಯ ಮತ್ತು ಕಣ್ಣುಗಳು ಕಣ್ಣುಗಳು ಮೇಲೆ ಕೇಂದ್ರವಾಗಿರಬೇಕು ಎರಡನೆಯ ವಿಧದ ನೋಟವೆಂದರೆ ಸಾಮಾಜಿಕ ಮತ್ತು ಸ್ನೇಹಪರ ನೋಟವಾಗಿದೆ ಇದು ಅಪಾಯಕಾರಿಯಲ್ಲದ ನೋಟವಾಗಿದೆ ಆದರೆ ವ್ಯವಹಾರದ ನೋಟಕ್ಕೆ ಹೋಲಿಸಿದರೆ ಇದು ಸ್ವಲ್ಪ ಹೆಚ್ಚು ಬಳಕೆಯಾಗುತ್ತದೆ ಇದು ಸಂಕ್ಷಿಪ್ತವಾಗಿದ್ದು ಕಣ್ಣು ಮತ್ತು ಬಾಯಿಯ ಕಡೆಗೆ ಸಾಮಾನ್ಯವಾಗಿ ಸಾಂದರ್ಭಿಕವಾಗಿ ಗಮನಹರಿಸುತ್ತದೆ ಹಾಗಾಗೇ ಸಂಕ್ಷಿಪ್ತವಾಗಿ ಇದು ಕುತ್ತಿಗೆಯ ಕಡೆಗೆ ಸಹ ಹರಿಯಬಹುದು ಆದ್ದರಿಂದ ಇದು ನಾವು ಸ್ನೇಹಿತರೊಡನೆ ಹೊಂದುವ ಒಂದು ನೋಟವಾಗಿದೆ ಇದು ನಾವು ಇತರರೊಡನೆ ಬೆರೆಯುವ ನೋಟವು ಹೌದು ಆದ್ದರಿಂದ ಇಲ್ಲಿ ನಿಮ್ಮ ಕಣ್ಣುಗಳು ಮತ್ತೊಬ್ಬರ ಕಣ್ಣು ಹಾಗೂ ಬಾಯಿಯ ಮೇಲೆ ಕೇಂದ್ರೀಕರಿಸುತ್ತಿವೆ ಎಂದರೆ ಇದು ಸಾಮಾಜಿಕ ಸಂವಹನ ಮತ್ತು ಮಾತುಕತೆಯ ಸಮಯವಾಗಿದೆ ಎಂದರ್ಥ ನಿಕಟ ನೋಟವೂ ಬಹಳ ನಿಕಟ ವಾಗಿರುತ್ತದೆ ಮತ್ತು ಈ ರೀತಿಯ ನೋಟವು ಇತರ ವ್ಯಕ್ತಿಗಳ ಪೂರ್ಣ ದೃಶ್ಯವನ್ನು ತೆಗೆದುಕೊಳ್ಳುವಾಗ ನಮ್ಮ ಅನ್ಯೋನ್ಯತೆಯ ಅನುಭವಗಳಿಗೆ ನಿರ್ಣಾಯಕವಾಗಿರುತ್ತದೆ ಇದು ಇತರರು ಸಂವಹನ ನಡೆಸಲು ಆಹ್ವಾನವಾಗಿದ್ದು ಒಂದು ವೇಳೆ ನಿಕಟ ನೋಟದ ಸಮಯವು ದೀರ್ಘವಾಗಿದ್ದರೂ ಅದು ಆಕರ್ಷಣೆಯನ್ನು ಸೂಚಿಸುತ್ತದೆ ಅಲ್ಲದೆ ಅದು ಬೆದರಿಸುವ ನೋಟವೂ ಆಗಿರಬಹುದು ಇದು ಒಂದು ನಿರ್ದಿಷ್ಟ ರೀತಿಯ ಅಧಿಕಾರದ ನಾಟಕವನ್ನು ಅಭಿವೃದ್ಧಿಪಡಿಸಲು ಬಯಸುವ ಜನರಿಂದ ಹೆಚ್ಚಾಗಿ ದುರ್ಬಳಕೆಯಾಗುವ ನೋಟವು ಹೌದು ಅಷ್ಟೇ ಅಲ್ಲದೆ ದೀರ್ಘಾವಧಿಯ ವರೆವಿಗೂ ಇದು ಯಾರೊಬ್ಬರ ಗಮನವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ ಆದ್ದರಿಂದ ಬೆದರಿಕೆ ಮತ್ತು ಆಕರ್ಷಣೆಯ ನಡುವೆ ಬಹಳ ತೆಳುವಾದ ಒಂದು ರೇಖೆಯಿದೆ ಮತ್ತು ಈ ಅನ್ಯೋನ್ಯತೆಯ ಅರ್ಥಗಳನ್ನು ವೃತ್ತಿಪರವಲ್ಲದ ಸಂದರ್ಭಗಳಲ್ಲಿ ಮಾತ್ರ ರವಾನಿಸಲಾಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಬಲಗೈಯನ್ನು ಹೆಚ್ಚು ಬಳಸುವ ಜನರಲ್ಲಿ ನೀವು ಅಕ್ಷ ಸಂಪರ್ಕವನ್ನು ಬಳಸುವ ದಿಕ್ಕನ್ನು ನೋಡಿದರೆ ಅವರು ಯಾವುದರ ಬಗ್ಗೆ ಯೋಚಿಸುತ್ತಿದ್ದಾರೆ ಎಂದು ಕಂಡುಹಿಡಿಯಬಹುದು ಈ ತಿಳುವಳಿಕೆಯು ವಿಶೇಷವಾಗಿ ನಾವು ವಿಚಾರಗೋಷ್ಠಿಗಳಲ್ಲಿ ವಿಷಯ ಮಂಡನೆ ಮಾಡಬೇಕಾದಾಗ ಅಥವಾ ಒಂದು ಸಣ್ಣ ಗುಂಪಿನಲ್ಲಿ ಜನರೊಂದಿಗೆ ಮಾತನಾಡಬೇಕಾದರೆ ಅಥವಾ ನಮ್ಮ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡಲು ಯಾರ ಮನಸ್ಸನ್ನಾದರೂ ಒಲಿಸ ಬೇಕಾದಾಗ ಸಹಾಯಕವಾಗುತ್ತದೆ ಬಲಗೈ ವ್ಯಕ್ತಿಯ ನೋಟವು ಬಲಭಾಗದ ಕಡೆಗೆ ಮೇಲೆ ಆದರೆ ಇದರ ಅರ್ಥ ಅವರು ಯಾವ ಬಣ್ಣದ ಕಾರನ್ನು ಖರೀದಿಸಬೇಕು ಎಂದು ಯೋಚಿಸುತ್ತಿರಬಹುದು ಅಥವಾ ಎರಡು ವಾರಗಳ ಹಿಂದೆ ಅವರು ಪ್ರಯಾಣಿಸುತ್ತಿದ್ದ ಕಾರಿನ ಬಣ್ಣ ಯಾವುದು ಎಂದು ನೆನಪಿಸಿಕೊಳ್ಳುತ್ತಿರಬಹುದು ಒಂದು ವೇಳೆ ಬಲಗೈ ವ್ಯಕ್ತಿಯಲ್ಲಿ ನೋಟ ಸಮಾನಾಂತರವಾಗಿದ್ದರೆ ಇದರ ಅರ್ಥ ಶ್ರವಣೇಂದ್ರಿಯ ಚಿಂತನೆಯಿಂದ ಅದು ಪ್ರಾಬಲ್ಯ ಹೊಂದಿದೆ ಎಂದು ಉದಾಹರಣೆಗೆ ಚಿಕ್ಕ ಮಗುವಾಗಿದ್ದಾಗ ತಾನು ಆಲಿಸಿದ ಹಾಡುಗಳನ್ನು ನೆನಪಿಸಿಕೊಳ್ಳುತ್ತಿರಬಹುದು ಆದ್ದರಿಂದ ನಾನು ಕೆಲವು ಪದಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ನೋಟವು ಬಲ ದಿಕ್ಕಿನಲ್ಲಿ ಚಲಿಸುತ್ತದೆ ಒಂದು ವೇಳೆ ನೋಟವು ಕೆಳಮುಖವಾಗಿ ಇದ್ದರೆ ಅದು ಚಲನವಲನಗಳ ನಿರ್ಧಾರಗಳಿಗೆ ಸಂಬಂಧಿಸಿದೆ ಅಥವಾ ಕೆಲವು ಭಾವನೆಗಳ ಬಗ್ಗೆ ಯೋಚಿಸುತ್ತಿದ್ದಾರೆ ಅಥವಾ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರುವ ಸಮಯ ಎಂದು ಅರ್ಥಮಾಡಿಕೊಳ್ಳಬಹುದು ಇದು ಎರಡು ರೀತಿಯದ್ದಾಗಿದೆ ಬಲವೇ ಜನರಲ್ಲಿ ಈ ದಿಕ್ಕಿನ ನೋಟದ ಮಹತ್ವವನ್ನು ಕಂಡುಹಿಡಿಯಲು ನಾವು ಇನ್ನು ಕೆಲವು ದೃಶ್ಯಗಳನ್ನು ನೋಡೋಣ ಈ ದಿಕ್ಕಿನ ನೋಟವು ಕೇವಲ ಬಲಗೈ ಜನರಿಗೆ ಮಾತ್ರ ಅನ್ವಯವಾಗುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಬೇಕು ಇಲ್ಲಿ ಕಾಣಿಸುತ್ತಿರುವ ಛಾಯಾಚಿತ್ರಗಳಲ್ಲಿ ಮೊದಲನೆಯದು visual memory ಅಂದರೆ ಯಾವುದೇ ನೋಟವನ್ನು ಸ್ಮರಣೆ ಮಾಡಿಕೊಳ್ಳುವುದು ಹಿತಾಯ ಚಿತ್ರದಲ್ಲಿರುವ ಮಹಿಳೆಯು ನೋಡುತ್ತಿರುವ ದಿಕ್ಕಿನ ಆಧಾರದ ಮೇಲೆ ಇದನ್ನು ವಿಶ್ಲೇಷಿಸಲಾಗುತ್ತದೆ ಎರಡನೆಯ ಛಾಯಾಚಿತ್ರದಲ್ಲಿ ಮಹಿಳೆಯ ನೋಟ ಸಮಾನಾಂತರವಾದದಾಗಿದೆ ಇಲ್ಲಿ ಧ್ವನಿಯನ್ನು ನೆನಪಿಸಿಕೊಳ್ಳಲಾಗುತ್ತಿದೆ ಮೂರನೆಯ ಮತ್ತು ನಾಲ್ಕನೆಯ ಛಾಯಾಚಿತ್ರಗಳು ಕೆಳಮುಖವಾಗಿ ಇರುವ ನೋಟವನ್ನು ತೋರಿಸುತ್ತಿವೆ ಒಂದು ವೇಳೆ ನೋಟವು ಬಲಗೈ ಕಡೆಗೆ ಇಳಿದಿದ್ದರೆ ವ್ಯಕ್ತಿಯು ಭಾವನೆಯನ್ನು ನೆನಪಿಸಿಕೊಳ್ಳುತ್ತಿರುತ್ತಾನೆ ಆಗಾಗೆ ನಿರ್ಧಾರ ತೆಗೆದುಕೊಳ್ಳಲಿರುವ ಜನರಲ್ಲಿ ಈ ರೀತಿಯ ನೋಟವನ್ನು ಗಮನಿಸಿರಿ ಇದು ಸೂಕ್ಷ್ಮ ಅಭಿವ್ಯಕ್ತಿ ಆಗಿರಬಹುದು ಆದರೆ ನಿರ್ಧಾರವನ್ನು ತಲುಪುವ ಮುನ್ನವೇ ಈ ನೋಟಗಳು ಹೆಚ್ಚಾಗಿರುತ್ತವೆ ನೋಟದ ದಿಕ್ಕು ಎಡ ಭಾಗದಲ್ಲಿದ್ದರೆ ಆಗಾಗ ನಾವು ನಮ್ಮೊಂದಿಗೆ ಮಾತನಾಡಿಕೊಳ್ಳುತ್ತಿದ್ದೇವೆ ಎಂದರ್ಥ ಅಂದರೆ ಇದು ಆಂತರಿಕ ಸಂವಹನ ವಾಗಿದೆ ನಮಗೆ ನಾವು ಕೆಲವು ಭಾವನೆಗಳ ಬಗ್ಗೆ ಹೇಳಿ ಕೊಳ್ಳುತ್ತಿದ್ದೇವೆ ಎಂದು ಈ ಸಂಶೋಧನೆಯನ್ನು ಮೊದಲ ಬಾರಿಗೆ ಗ್ರೈಂಡರ್ ಮತ್ತು ಲ್ಯಾಂಡರ್ ಕೈಗೊಂಡರು ಅವರು ಇದನ್ನು ಅವರ ನರ ಭಾಷಾ ಸಿದ್ಧಾಂತಗಳ ಒಂದು ಭಾಗವಾಗಿ ಅಭಿವೃದ್ಧಿಪಡಿಸಿದ್ದು ಈ ತಿಳುವಳಿಕೆಯು ಇತರ ಜನರೊಂದಿಗಿನ ನಮ್ಮ ಸಂವಾದದಲ್ಲಿ ಸತ್ಯಾಸತ್ಯತೆಯನ್ನು ಅರಿಯಲು ಸಹಾಯ ಮಾಡುತ್ತದೆ ಇದರ ಜನರ ಪ್ರೇರಣೆಯ ಮಟ್ಟವನ್ನು ಅರಿಯಲು ಇದು ಸಹಾಯಕವಾಗಬಹುದು ಮತ್ತು ಜನರು ನಿರ್ಧಾರ ತೆಗೆದುಕೊಳ್ಳುವ ಯಾವ ಹಂತದಲ್ಲಿರುವ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹ ಇದು ನಮಗೆ ಸಹಾಯ ಮಾಡುತ್ತದೆ ಪಕ್ಷಿ ಸಂಪರ್ಕದ ಮಹತ್ವವನ್ನು ಕುರಿತು ಆಸಕ್ತಿದಾಯಕ ವ್ಯಾಖ್ಯಾನ ಮಾಡುವ ನಿರ್ದಿಷ್ಟ ವಿಡಿಯೋವನ್ನು ನೀವು ನೋಡಬೇಕು ನಾವು ನಮ್ಮ ಮೆದುಳಿನ ವಿವಿಧ ಭಾಗಗಳಲ್ಲಿ ವಿಭಿನ್ನ ಮಾಹಿತಿಗಳನ್ನು ಹೊಂದಿದ್ದೇವೆ ಮತ್ತು ಸಾಮಾನ್ಯವಾಗಿ ನಾವು ಒಂದು ನಿರ್ದಿಷ್ಟ ಮಾಹಿತಿಯ ಬಗ್ಗೆ ಯೋಚಿಸುತ್ತಿರುವಾಗ ನಮ್ಮ ಕಣ್ಣುಗಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗುತ್ತವೆ ಸ್ನೇಹಿತರೊಂದಿಗೆ ಉದ್ಯಾನವನದಲ್ಲಿ ಆಡುತ್ತಿದ್ದ ಬಾಲ್ಯದ ಸ್ಮರಣೆ ಯೊಂದನ್ನು ತಂದುಕೊಳ್ಳಲು ಯತ್ನಿಸಿದರೆ ನಿಮಗೆ ಅರಿವಿಲ್ಲದೆಯೇ ನೀವು ಎಡಭಾಗಕ್ಕೆ ನೋಟ ಬರುತ್ತೀರಿ ನೀವು ನಿಮಗೆ ಗೊತ್ತಿರುವ ಯಾರನ್ನಾದರೂ ಕೇಳಿ ಇದನ್ನು ಗಮನಿಸಿ ಅವರು ಎಡಭಾಗಕ್ಕೆ ದೃಷ್ಟಿ ಬೀರುತ್ತಾರೆ ಅದೇ ಯಾವುದಾದರೂ ಎರಡು ಸಂಖ್ಯೆಯನ್ನು ಕೂಡಲು ಹೇಳಿದರೆ ಅವರು ಬಲಭಾಗಕ್ಕೆ ನೋಡುತ್ತಾರೆ ಅದೇ ಜನರು ಭಾವನಾತ್ಮಕವಾಗಿ ಇರುವಾಗ ಅಥವಾ ಅಸಮಾಧಾನಗೊಂಡ ನೋಟ ಕೆಳಮುಖವಾಗಿರುತ್ತದೆ ಬಲಭಾಗಕ್ಕೆ ನೋಟ ಬೀರುವ ಜನರನ್ನು ನಾವು ಆಗಾಗೆ ನೋಡುತ್ತಿರುತ್ತೇವೆ ಜನರು ತಮ್ಮೊಡನೆ ತಾವೇ ಮಾತನಾಡಿ ಕೊಳ್ಳುವಾಗ ಕೆಳಮುಖವಾಗಿ ಎಡಕ್ಕೆ ನೋಡುತ್ತಾರೆ ಒಂದು ವೇಳೆ ಜನರು ಯಾವುದಾದರೂ ಧ್ವನಿಯನ್ನು ನೆನಪಿಸಿಕೊಳ್ಳ ಬೇಕೆಂದರೆ ಅಥವಾ ಧ್ವನಿಯನ್ನು ಗುರುತಿಸ ಬೇಕೆಂದರೆ ಎಡ ಮತ್ತು ಬಲಗಡೆ ಅತ್ತ ಇತ್ತ ನೋಡುತ್ತಾರೆ ಉದಾಹರಣೆಗೆ 300 ಗಂಟೆಗೆ ಏನು ಶಬ್ದವಾಗಿ ಎಚ್ಚರಗೊಂಡರೆ ಅದು ಬೆಕ್ಕೊಂದು ಕಸದಬುಟ್ಟಿ ಹೊಂದಿಗೆ ಆಟವಾಡುತ್ತಿದೆ ಎಂದು ನಿಮಗೆ ಅರಿವಾಗಬೇಕಾದರೆ ನೀವು ಯೋಚಿಸುತ್ತಾ ಅತ್ತ ಇತ್ತ ಎಡ ಹಾಗೂ ಬಲಕ್ಕೆ ನೋಡುತ್ತೀರಿ ಇದು ಧ್ವನಿಯನ್ನು ಸ್ಮರಿಸಿಕೊಳ್ಳುವ ದಿಕ್ಕು ಒಂದು ವೇಳೆ ಆ ಶಬ್ದವೇ ಏನು ಎಂದು ನಿಮಗೆ ಗೊತ್ತಾಗದಿದ್ದರೆ ನೀವು ಬಲಭಾಗಕ್ಕೆ ದೀರ್ಘ ನೋಟ ಹರಿಸಿ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೀರಿ ನಾವು ಜನರ ಗಮನವನ್ನು ನಿಯಂತ್ರಿಸುವ ಕುರಿತು ಮಾತನಾಡುವಾಗ ಕಣ್ಣುಗಳು ಶಕ್ತವಾಗುತ್ತವೆ ಅವು ಮುಖ್ಯವಾಗಿ ಅರಿವಿನೊಂದಿಗೆ ಸಂಬಂಧವನ್ನು ಹೊಂದಿವೆ ಮತ್ತು ಅವು ಪ್ರೇಕ್ಷಕರನ್ನು ನಿಯಂತ್ರಿಸುವ ಅತ್ಯಂತ ಮಹತ್ವದ ಸಾಧನವಾಗಿವೆ ಕಲಿಕೆಯ ರೇಖೆಯಲ್ಲಿ ಶೇಕಡ 83ರಷ್ಟು ಭಾಗ ನಮ್ಮನ್ನು ಅವಲಂಬಿಸಿದ್ದು ಶೇಕಡ 11ರಷ್ಟು ಶ್ರವಣ ಮತ್ತು ಶೇಕಡಾ ಆರರಷ್ಟು ಇತರ ಇಂದ್ರಿಯಗಳ ಮೇಲೆ ಅವಲಂಬಿತವಾಗಿವೆ ಎಂದು ಹೇಳಲಾಗುತ್ತದೆ ವಿಷಯ ಮಂಡನೆಗಳಲ್ಲಿ ನಮ್ಮ ಗಮನವು ಅತಿ ಹೆಚ್ಚಾಗಿರುತ್ತದೆ ವಿಶೇಷವಾಗಿ ಅದು ದೃಶ್ಯ ಶ್ರವ್ಯ ವಾಗಿದ್ದರೆ ಒಬ್ಬ ವ್ಯಕ್ತಿಯು ಮಾತನಾಡಿದ ಶೇಕಡಾ 50 ರಷ್ಟು ಭಾಗವನ್ನು ನಾವು ನೆನಪಿಟ್ಟುಕೊಳ್ಳುವ ಸಾಧ್ಯತೆ ಇದೆ ಮತ್ತೊಂದೆಡೆ ಅದು ಕೇವಲ ಶ್ರವ್ಯ ವಾಗಿದ್ದರೆ ಅಥವಾ ಚರ್ಚೆ ಯಾಗಿದ್ದರೆ ನಾವು ಚರ್ಚಿಸಿದ ವಿಷಯದ ಕೇವಲ ಶೇಕಡ 10ರಷ್ಟು ಮಾತ್ರ ನೆನಪಿಟ್ಟುಕೊಳ್ಳುತ್ತೇವೆ ಜೊತೆಗೆ ನಾವು ಜನರ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಂಭಾಷಣೆ ನಡೆಸಲು ಪ್ರಯತ್ನಿಸಿದರೆ ನಾವು ಅವರ ಗಮನವನ್ನು ದೀರ್ಘಕಾಲದವರೆಗೆ ಹಿಡಿದಿಡಲು ಸಹ ಸಾಧ್ಯವಾಗುತ್ತದೆ ದೃಶ್ಯ ಶ್ರವ್ಯ ಸಾಧನಗಳನ್ನು ಬಳಸಿ ವಿಷಯ ಮಂಡನೆ ಮಾಡಿದಾಗ ಆ ವಿಷಯವನ್ನು ಉತ್ತಮವಾಗಿ ನೆನಪಿನಲ್ಲಿ ಉಳಿಸಿಕೊಳ್ಳಲು ಇದು ಕೂಡ ಒಂದು ಕಾರಣ ಅಕ್ಷಿ ಸಂಪರ್ಕದಲ್ಲಿ ನೋಟದ ತೀವ್ರತೆಯೂ ಒಂದು ಪ್ರಮುಖ ಅಂಶ ನಮ್ಮ ತೀವ್ರವಾದ ನೋಟವು ಕೇಂದ್ರೀಕೃತವಾಗಿದ್ದು ದೀರ್ಘ ಅವಧಿಯದ್ದಾಗಿದ್ದರೆ ಮತ್ತು ಇದು ಸ್ನೇಹಪರ ಆಂಗಿಕ ಭಾಷೆಯೊಡನೆ ಮುಖದ ಅಭಿವ್ಯಕ್ತಿಗಳ ಸಾಂದರ್ಭಿಕತೆ ಯೊಂದಿಗೆ ಇರದಿದ್ದರೆ ಇದನ್ನು ಪ್ರತಿಕೂಲ ಅಥವಾ ಕೋಪ ಅಥವಾ ನಿಯಂತ್ರಣ ಅಥವಾ ಬೆದರಿಕೆ ಅಥವಾ ಅನುಮಾನ ಎಂದು ಗ್ರಹಿಸಲಾಗುತ್ತದೆ ಆದ್ದರಿಂದ ಸಂವಹನದ ನಿಜವಾದ ಅರ್ಥವನ್ನು ಮನಗಾಣಲು ನೋಟದ ತೀವ್ರತೆ ಯೋಜನೆ ಇತರ ಆಂಗ್ಲಭಾಷಾ ಚಿಹ್ನೆಗಳನ್ನು ಸೇರಿಸಿ ಅರ್ಥೈಸಿಕೊಳ್ಳಬೇಕಾಗುತ್ತದೆ ನೋಟದ ತೀವ್ರತೆಯೂ ಹೆಚ್ಚುಕಡಿಮೆ ದೀರ್ಘವಾದ ಮತ್ತು ತೀವ್ರವಾದ ಅಕ್ಷಿ ಸಂಪರ್ಕ ದಂತೆಯೇ ಇರುತ್ತದೆ ಆದರೂ ಅದು ಆಸಕ್ತಿ ಸ್ನೇಹಪರತೆ ಮತ್ತು ಕುತೂಹಲವನ್ನು ತೋರಿಸುತ್ತದೆ ಏಕೆಂದರೆ ಅದು ಹೋಲಿಕೆಯಲ್ಲಿ ಸೌಮ್ಯ ವಾದದ್ದು ಇದನ್ನು ಹಗುರವಾದ ಮುಖದ ಅಭಿವ್ಯಕ್ತಿಗಳು ನಗು ಮತ್ತು ಹೆಚ್ಚು ಶಾಂತವಾದ ಆಂಗಿಕ ಭಾಷೆಯೊಡನೆ ಬಳಸಿದಾಗ ತೀವ್ರವಾಗಿ ಇರುವುದಕ್ಕಿಂತ ಆಕರ್ಷಕವಾಗಿರುತ್ತದೆ ಹಗುರ ಮತ್ತು ನಿರ್ಬಂಧಿತ ಅಕ್ಷಿ ಸಂಪರ್ಕವು ದೀರ್ಘವಾಗಿರುವುದಿಲ್ಲ ಇದು ಶಾಂತ ಮತ್ತು ಅತ್ಯಂತ ಸ್ನೇಹಪರ ಮುಖದ ಅಭಿವ್ಯಕ್ತಿಗಳು ಇಂದ ಕೂಡಿರುತ್ತದೆ ಇದನ್ನು ಆರಾಮದಾಯಕ ಸ್ನೇಹಮಯ ಹಾಗೂ ಶುಭಾಶಯ ಎಂಬಿತ್ಯಾದಿಯಾಗಿ ಗ್ರಹಿಸಲಾಗುತ್ತದೆ ವಿಚಲಿತವಾದ ಅಕ್ಷಿ ಸಂಪರ್ಕವೂ ಆಗಾಗ ಸಂವಹನವನ್ನು ಕಡಿತಗೊಳಿಸುತ್ತದೆ ಮತ್ತು ಸಂವಹನದ ಕ್ಷಣಗಳು ಸಂಕ್ಷಿಪ್ತವಾಗಿ ಸಂಪರ್ಕ ಕಡಿತಗೊಳ್ಳುವ ಅವಧಿ ಹೆಚ್ಚಾಗಿರುತ್ತದೆ ಇದು ಅನ್ಯಮನಸ್ಕತೆ ಭಿನ್ನಾಭಿಪ್ರಾಯ ಒಂಟಿತನ ಬೇಸರ ಮುಂತಾದವನ್ನು ಸೂಚಿಸುತ್ತದೆ ಹಗುರವಾದ ಅಕ್ಷಿ ಸಂಪರ್ಕವು ಒಪ್ಪಂದವನ್ನು ಸೂಚಿಸಿದರೆ ಚಂಚಲವಾದ ಪಕ್ಷಿ ಸಂಪರ್ಕವು ನಕಾರಾತ್ಮಕ ಅರ್ಥಗಳನ್ನು ನೀಡುತ್ತದೆ ಇದನ್ನು ಮುಂದೆ ಮತ್ತಷ್ಟು ಆಳವಾಗಿ ಪರಿಶೀಲಿಸೋಣ ವಿಶೇಷವಾಗಿಅಂತರ ವ್ಯಕ್ತಿಯ ಸಂವಹನ ಸಂದರ್ಭಗಳಲ್ಲಿ ಅಕ್ಷಿ ಸಂಪರ್ಕದ ಪುರಾವೆಗಳು ನಕಾರಾತ್ಮಕ ಅರ್ಥಗಳನ್ನು ರವಾನಿಸುತ್ತವೆ ಸಣ್ಣ ಗುಂಪಿನ ಸನ್ನಿವೇಶಗಳಲ್ಲಿ ನಾವು ಅಕ್ಷಿ ಸಂಪರ್ಕವನ್ನು ಹೊಂದಲು ಬಯಸದ ವ್ಯಕ್ತಿಯನ್ನು ಕಂಡಾಗ ಮತ್ತು ಇತರ ಜನರು ಆಗಾಗ ಅವನ ಕಣ್ಣುಗಳನ್ನು ಹಿಡಿಯಲು ಅನುಮತಿಸುವುದಿಲ್ಲ ಅತ್ತಿತ್ತ ನೋಟವನ್ನು ಹೊಂದಿದ ಅಕ್ಷಿಷಿ ಸಂಪರ್ಕವು ಕ್ಷಣಿಕ ಅಥವಾ ವಿರಳ ಅಥವಾ ಆಗಾಗ ಮತ್ತು ವಿರಳವಾಗಿ ಪರ್ಯಾಯವಾಗಿರಬಹುದು ಇದು ವ್ಯಕ್ತಿಯು ಏನನ್ನಾದರೂ ಮರೆಮಾಚಲುಪ್ರಯತ್ನಿಸುತ್ತಿರುವುದು ಅಥವಾ ತುಂಬಾ ಖಿನ್ನತೆಗೆ ಒಳಗಾಗಿದ್ದಾನೆ ಅಥವಾ ಸಂವಹನ ನಡೆಸುತ್ತಿರುವ ವಿಷಯವನ್ನು ತುಂಬಾ ನೀರಸವಾಗಿ ಕಾಣುತ್ತಿದ್ದಾನೆ ಅಥವಾ ಇಡೀ ಪರಿಸ್ಥಿತಿ ಇತ್ಯಾದಿಗಳ ಬಗ್ಗೆ ಅಸಹ್ಯ ಪಡುತ್ತಿದ್ದಾನೆ ಅಕ್ಷಿ ಸಂಪರ್ಕದ ಸಂವಹನದಲ್ಲಿ ಸಾಂಸ್ಕೃತಿಕ ಅಂಶಗಳು ಸಹ ಮುಖ್ಯವಾಗುತ್ತವೆ ಏಕೆಂದರೆ ಅಮೆರಿಕ ಮತ್ತು ಚೀನಾದ ನಿಯೋಗದ ನಡುವೆ ನಡೆದ ಪರಿಸ್ಥಿತಿಯ ಕುರಿತು ನಮ್ಮ ಚರ್ಚೆಯಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಕೆಲವು ಸಂಸ್ಕೃತಿಗಳಲ್ಲಿ ಕಣ್ಣಿನ ಸಂಪರ್ಕವನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸಲಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಹೀಗೆ ಜನರು ಸಾಮಾಜಿಕ ಪರಿಸ್ಥಿತಿಯ ಕಾರಣದಿಂದಾಗಿ ಅಥವಾ ಆಯಾ ನೆಲದ ಸಂಸ್ಕೃತಿಯ ಕಾರಣದಿಂದಾಗಿ ಮಾತನಾಡುವವರಿಗೆ ಗೌರವ ಸಲ್ಲಿಸಲು ಕೂಡ ಬಯಸುತ್ತಾರೆ ಮತ್ತೊಂದೆಡೆ ಬಿರುನೋಟವು ಸಂಪೂರ್ಣವಾಗಿ ವಿಭಿನ್ನವಾದ ವ್ಯವಹಾರವಾಗಿದೆ ಇದು ಎಂದಿಗೂ ನಮ್ಮ ವೃತ್ತಿಪರ ವಾತಾವರಣದ ಒಂದು ಭಾಗವಲ್ಲ ದೀರ್ಘಕಾಲದವರೆಗೆ ಯಾರನ್ನಾದರೂ ಬಿರುಸಾಗಿ ನೋಡುವುದು ಅಡಚಣೆ ಅಥವಾ ತೊಂದರೆಯನ್ನುಂಟು ಮಾಡಿದಂತಾಗುವುದು ಇದು ಸಂಪೂರ್ಣವಾಗಿ ವೃತ್ತಿಪರವಲ್ಲ ಇದು ಬೆದರಿಕೆ ಮತ್ತು ಅನಾನುಕೂಲವನ್ನು ಉಂಟುಮಾಡಬಹುದು ದಿಟ್ಟಿಸಿ ನೋಡುವುದು ಕೂಡ ಮೋಸದ ಒಂದು ಭಾಗವಾಗಬಹುದು ಎಂದು ಕೆಲವೊಮ್ಮೆ ನಾವು ಕಂಡಿದ್ದೇವೆ ಒಬ್ಬ ವ್ಯಕ್ತಿಯು ದೃಷ್ಟಿಯನ್ನು ಕೇಂದ್ರೀಕರಿಸಲು ನೋಟವೂ ತೀವ್ರ ಹಾಗೂ ದೀರ್ಘವಾಗಿದ್ದರೆ ಒಬ್ಬ ಅಪ್ರಾಮಾಣಿಕ ಹಾಗೂ ಸುಳ್ಳುಗಾರ ವ್ಯಕ್ತಿಯೂ ಕೂಡ ಸತ್ಯ ಮತ್ತು ಪ್ರಾಮಾಣಿಕ ವಾದವನ್ನು ಎಂದು ನಂಬಿಸಲು ಸಾಧ್ಯವಾಗುತ್ತದೆ ಅಕ್ಷಿ ಸಂಪರ್ಕದ ಮಹತ್ವ ಅಂತದ್ದು ಆದ್ದರಿಂದ ಈ ಸುಳ್ಳುಗಾರ ಎಂಬ ಹಣೆಪಟ್ಟಿಯನ್ನು ತಪ್ಪಿಸಿಕೊಳ್ಳಲು ವ್ಯಕ್ತಿಯು ಅತಿಯಾದ ನೋಟವನ್ನು ಬೀರಬಹುದು ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ದೂಷಿಸಲು ಬಹುದು ಕೆಲವೊಮ್ಮೆ ಇದು ಸರಳ ಕುತೂಹಲಕ್ಕೂ ಸಂಬಂಧಿಸಿರುತ್ತದೆ ಉದಾಹರಣೆಗೆ ಮಗುವು ದೀರ್ಘಕಾಲದವರೆಗೆ ಒಂದು ವಿದ್ಯಮಾನವನ್ನು ಹೇಗೆ ನೋಡುತ್ತಿದೆ ಎಂಬುದು ನಾವು ಇಲ್ಲಿ ಸಾಂಸ್ಕೃತಿಕ ಭಿನ್ನತೆಗಳನ್ನು ವಿಭಿನ್ನ ಮನಸ್ಥಿತಿಯಲ್ಲಿ ಮುಗ್ಧ ನೋಟವೆಂದು ನೋಡಲಾಗುತ್ತದೆ ತೀಕ್ಷ್ಣ ನೋಟವನ್ನು ಅನುಚಿತ ಅಥವಾ ಆಕ್ರಮಣಕಾರಿ ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಸಾಂಸ್ಕೃತಿಕ ಭಿನ್ನತೆಗಳ ಅರಿವು ಅಕ್ಷಿ ಸಂಪರ್ಕದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿದೆ ಇತರ ಜನರೊಂದಿಗೆನ ನಮ್ಮ ಸಂವಾದದಲ್ಲಿ ಧನಾತ್ಮಕ ಅಕ್ಷಿ ಸಂಪರ್ಕವು ಹೊಂದುವುದು ಬಹಳ ಮುಖ್ಯವಾಗಿದೆ ಸಕಾರಾತ್ಮಕ ಅಕ್ಷ ಸಂಪರ್ಕವು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ ಇದು ಸ್ವಯಂ ಮೌಲ್ಯದ ಸಕಾರಾತ್ಮಕ ಪ್ರಜ್ಞೆಯನ್ನು ಸಹ ಬಿಂಬಿಸುವುದು ಧನಾತ್ಮಕ ಅಕ್ಷಿ ಸಂಪರ್ಕ ಹೊಂದಿರುವವರ ಕಡೆಗೆ ಜನರು ಸ್ವಯಂಚಾಲಿತವಾಗಿ ಆಕರ್ಷಿತರಾಗುತ್ತಾರೆ ಏಕೆಂದರೆ ಇದು ಸ್ವಯಂ ನ ಮೇಲೆ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ ಮುಕ್ತ ಹಾಗೂ ಸಕಾರಾತ್ಮಕ ಅಕ್ಷಿ ಸಂಪರ್ಕವು ಪ್ರಾಮಾಣಿಕತೆಗೆ ಸಂಬಂಧಿಸಿದ ಮತ್ತು ಪಕ್ಷಿ ಸಂಪರ್ಕವನ್ನು ಹೊಂದಿರುವ ಪ್ರಾಮಾಣಿಕತೆಗೆ ಸಮಾನವಾಗಿ ಕಾಣಲಾಗುತ್ತದೆ ಕೆಲವೊಮ್ಮೆ ನಾವು ಇದನ್ನು ಬಹಳ ಸಾಮಾನ್ಯ ಮತ್ತು ರೂಢಿ ಬದ್ಧವಾದ ಒಡನಾಟ ಎಂದು ಹೇಳುವ ಮೂಲಕ ಅದನ್ನು ತಳ್ಳಿಹಾಕಲು ಪ್ರಯತ್ನಿಸುತ್ತೇವೆ ಆದರೆ ಇದು ಸಾಮಾನ್ಯ ತಿಳಿವಳಿಕೆ ಯಾಗಿದ್ದು ಜನರು ಸಾಮಾನ್ಯವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇವುಗಳ ಮೇಲೆಯೇ ನಡೆಸುತ್ತಾರೆ ಉದಾಹರಣೆಗೆ ವ್ಯಾಪಾರ ಮಾಡುವ ಜನರಲ್ಲಿ ಮುಕ್ತ ಅಕ್ಷಿ ಸಂಪರ್ಕವೂ ಅತ್ಯಗತ್ಯ ಎಂದು ನೀವು ಕಂಡಿದ್ದೀರಿ ಬಹುಶಹ ನಿಮ್ಮಿಂದ ತಪ್ಪಿಸಿಕೊಳ್ಳುವ ಕಣ್ಣುಗಳೊಂದಿಗೆ ವ್ಯವಹರಿಸಲು ನೀವು ಎಂದಿಗೂ ಇಷ್ಟಪಡುವುದಿಲ್ಲ ಸಾರ್ವಜನಿಕ ಅಭಿಪ್ರಾಯವನ್ನು ಕಲೆಹಾಕುವುದು ಇತ್ಯಾದಿಯಾದ ಸಂದರ್ಶನಗಳಲ್ಲಿ ಸಕಾರಾತ್ಮಕ ಸಂಪರ್ಕವನ್ನು ಹೊಂದಿರುವ ವ್ಯಕ್ತಿಯನ್ನು ಜನರು ಹೆಚ್ಚಾಗಿ ನಂಬುತ್ತಾರೆ ಕೆಲವು ಅಧ್ಯಯನಗಳು ತೋರಿಸಿಕೊಟ್ಟಿರುವ ಏನೆಂದರೆ ನಮ್ಮ ಹೃದಯದಲ್ಲಿ ನಮಗೆ ಹೆಚ್ಚು ಆತ್ಮವಿಶ್ವಾಸ ವಿಲ್ಲದಿದ್ದರೆ ನಾವು ಇತರರೊಂದಿಗೆ ಬಲವಾದ ಅಕ್ಷಿ ಸಂಪರ್ಕವನ್ನು ಹೊಂದುತ್ತಾ ಸಂವಹನವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಜನರು ನಮಗೆ ಆತ್ಮವಿಶ್ವಾಸ ವಿಲ್ಲದಿದ್ದರೆ ಬಲವಾದ ಅಕ್ಷಿ ಸಂಪರ್ಕ ವಿರುವುದರಿಂದ ಇದರ ಆಧಾರದ ಮೇಲೆ ನಮ್ಮ ಸಾಮರ್ಥ್ಯ ವಿಶ್ವಾಸಾರ್ಹತೆ ಮತ್ತು ಸಾಮಾಜಿಕ ಕೌಶಲ್ಯಗಳು ಬಲವಾಗಿವೆ ಎಂದು ನಂಬುತ್ತಾರೆ ಆದ್ದರಿಂದ ಉತ್ತಮ ಮತ್ತು ಸಕಾರಾತ್ಮಕ ಅಕ್ಷಿ ಸಂಪರ್ಕವನ್ನು ಕಾಪಾಡಿಕೊಂಡರೆ ನಿಜವಾಗಿ ಆತ್ಮವಿಶ್ವಾಸ ವಿಲ್ಲದ ಜನರು ಕೂಡ ಇತರರಿಗೆ ಆತ್ಮವಿಶ್ವಾಸವನ್ನು ತೋರುತ್ತಿದ್ದಾರೆ ಎಂದು ಈ ಸಂಶೋಧನೆಯು ತಿಳಿಸುತ್ತದೆ ಈ ನಿಟ್ಟಿನಲ್ಲಿ ಸಂವಹನ ನಡೆಸಲು ಪ್ರಯತ್ನಗಳು ಸಾಮಾನ್ಯವಾಗಿ ನಮ್ಮ ಯಶಸ್ಸಿಗೆ ಕಾರಣವಾಗುತ್ತವೆ ಒಂದು ಅಧ್ಯಯನದ ಪ್ರಕಾರ ಸುಳ್ಳು ಹೇಳುವಾಗ ಜನರು ಹೆಚ್ಚು ಹೊತ್ತು ಅಕ್ಷಿ ಸಂಪರ್ಕದಲ್ಲಿ ತೊಡಗುವುದನ್ನು ಕಂಡುಹಿಡಿಯಲಾಗಿದೆ ಇದು ವಿಶ್ವಾಸಾರ್ಹತೆಯನ್ನು ಪಡೆಯುವ ಸಲುವಾಗಿ ಮಾಡಲಾಗುವುದೆಂದು ಸಾಮಾನ್ಯವಾಗಿ ತಿಳಿದಿರುವ ವಿಷಯ ಪ್ರಾಮಾಣಿಕವಾಗಿ ಕಾಣಿಸಿಕೊಳ್ಳುವ ಉದ್ದೇಶದಿಂದ ದೀರ್ಘವಾದ ಅಕ್ಷಿ ಸಂಪರ್ಕವನ್ನು ಹೊಂದಲು ಪ್ರಯತ್ನಿಸುವವರು ಸಾಮಾನ್ಯವಾಗಿ ಅಪ್ರಾಮಾಣಿಕವಾಗಿರುತ್ತಾರೆ ಈ ವಿಡಿಯೋದಲ್ಲಿ ನಾವು ಧನಾತ್ಮಕ ಆಂಗಿಕ ಭಾಷೆಯ ಮಹತ್ವವನ್ನು ವಿಶೇಷವಾಗಿ ಅಕ್ಷಿ ಸಂಪರ್ಕದ ದೃಷ್ಟಿಕೋನದಿಂದ ನೋಡಬಹುದು ಗ್ರಾಹಕರೊಂದಿಗೆ ಅಕ್ಷಿ ಸಂಪರ್ಕವನ್ನು ಹೊಂದಿದ ವ್ಯಾಪಾರಸ್ಥರ ಅಂಗಡಿಗಳಲ್ಲಿ ಅಕ್ಷಿ ಸಂಪರ್ಕ ಹೊಂದದ ಅಂಗಡಿ ಗಳಿಗಿಂತ ಹೆಚ್ಚು ಖರೀದಿ ಆಗುತ್ತದೆ ಆಸ್ಪತ್ರೆಗಳಲ್ಲಿಯೂ ಕೂಡ ಎಲ್ಲಾ ರೋಗಿಗಳು ದೂರುವುದು ಏನೆಂದರೆ ಶೇಕಡ 80ರಷ್ಟು ಸಂವಹನ ನಡೆಸುವಾಗ ವೈದ್ಯರು ಮತ್ತು ರೋಗಿ ಗಳ ನಡುವೆ ಸಂಪರ್ಕದ ಕೊರತೆ ಇರುವುದು ಕಣ್ಣುಗಳ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಗಮನಿಸಿ ಒಬ್ಬ ವ್ಯಕ್ತಿಯು ಪ್ರಾಮಾಣಿಕರಾಗಿರುತ್ತಾರೆಯೋ ಇಲ್ಲವೋ ಎಂಬುದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ಕುರಿತು ಈ ವಿಡಿಯೋ ತಿಳಿಸುತ್ತದೆ ಸತ್ಯವನ್ನು ಹೇಳುವ ಜನರು ಹೆಚ್ಚು ಮಾಹಿತಿಯೊಂದಿಗೆ ಸಂವಹನ ನಡೆಸುತ್ತಾರೆ ಮತ್ತು ಸುಳ್ಳುಗಾರರು ಸ್ವಾಭಾವಿಕವಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ Freshman ರವರು ಹೇಳುವುದೇನೆಂದರೆ ಜನರು ಯಾವುದೇ ವಿಷಯವನ್ನು ಹೇಳುವಾಗ ಅವರ ಮುಖದಲ್ಲಿ ವ್ಯಕ್ತವಾಗುವ ಸೂಕ್ಷ್ಮ ಅಭಿವ್ಯಕ್ತಿಗಳನ್ನು ಗಮನಿಸಿದರೆ ಅವರು ಪ್ರಾಮಾಣಿಕರು ಅಲ್ಲವೋ ಎಂಬುದು ತಿಳಿಯುತ್ತದೆ ಈ ಸೂಕ್ಷ್ಮ ಅಭಿವ್ಯಕ್ತಿಗಳು ಕೇವಲ ಅರೆಕ್ಷಣ ಮಾತ್ರ ಕಾಣಿಸಿಕೊಳ್ಳುತ್ತದೆ ಇದುವ್ಯಕ್ತಿಯು ಸುಳ್ಳು ಹೇಳುವಾಗ ಭಾವನೆಗಳನ್ನು ಮರೆಮಾಚಲು ಪ್ರಯತ್ನಪಟ್ಟ ಸಂದರ್ಭದಲ್ಲಿ ಮುಖದ ಸ್ನಾಯುಗಳ ಸೆಳೆತದಿಂದ ಉಂಟಾಗುವಂಥದ್ದು 2008 ರಲ್ಲಿ ಈ ವಿಷಯದ ಕುರಿತಾದ ಅಧ್ಯಯನವು ಹೊರತಂದ ಅಂಶವೆಂದರೆ ಜನರು ಅವರ ಭಾವನೆಗಳ ಬಗ್ಗೆ ಮೋಸಗೊಳಿಸುವ ಅಸಂಗತ ಅಭಿವ್ಯಕ್ತಿಗಳನ್ನು ಪ್ರದರ್ಶಿಸುತ್ತಾರೆ ಮತ್ತು ಮಾಮೂಲಿಗಿಂತ ಹೆಚ್ಚಾಗಿ ಕಣ್ಣು ಮಿಟುಕಿಸುತ್ತಾರೆ ಎಂಬುದು ಅಕ್ಷಿ ಸಂಪರ್ಕದಲ್ಲಿ ಅಕ್ಷಿಪಟಲದ ಪಾತ್ರವು ಮುಖ್ಯವಾದದ್ದು ಅಕ್ಷಿಪಟಲದ ಮೇಲೆ ನಮಗೆ ಎಂದಿಗೂ ನಿಯಂತ್ರಣವಿರುವುದಿಲ್ಲ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಅಕ್ಷಿಪಟಲ ಗಳು ನಮ್ಮ ವರ್ತನೆಗಳು ಮತ್ತು ನಮ್ಮ ಮನಸ್ಥಿತಿಗಳ ಆಧಾರದ ಮೇಲೆ ಹಿಗ್ಗುತ್ತವೆ ಅಥವಾ ಸಂಕುಚಿತಗೊಳ್ಳುತ್ತವೆ ನಾವು ಉತ್ಸುಕರಾಗಿದ್ದಾರೆ ನಮ್ಮ ಅಕ್ಷಿಪಟಲಗಳು ಹಿಗ್ಗಬಹುದು ಕೋಪಗೊಂಡರೆ ನಮ್ಮ ಅಕ್ಷಿಪಟಲಗಳು ಸಾಮಾನ್ಯ ಗಾತ್ರಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಾಗಬಹುದು ನಾವು ಖಿನ್ನತೆಗೊಳಗಾದಗ ಅಥವಾ ಕೆಲವು ನಕಾರಾತ್ಮಕ ಚಿಂತನೆಗಳಲ್ಲಿ ತೊಡಗಿದ್ದರೆ ನಮ್ಮ ಅಕ್ಷಿಪಟಲ ಗಳು ಮಣಿಯಂತೆ ಪುಟ್ಟ ಕಣ್ಣು ಅಥವಾ ಹಾವಿನ ಕಣ್ಣುಗಳು ಎಂದು ಕರೆಯಲ್ಪಡುವ ರೀತಿಗೆ ತಿರುಗಬಹುದು ಈ ಛಾಯಾ ಚಿತ್ರದಲ್ಲಿ ನಾವು ಹೀಗಿದೆ ಅಕ್ಷಿಪಟಲ ಮತ್ತು ಸಂಕುಚಿತ ಅಕ್ಷಿಪಟಲದ ನಡುವಿನ ವ್ಯತ್ಯಾಸವನ್ನು ನೋಡಬಹುದು ಎಡ ಕಣ್ಣಿನಲ್ಲಿ ಹಿಗ್ಗಿದ ಅಕ್ಷಿಪಟಲ ಮತ್ತು ಬಲಗಡೆ ನಲ್ಲಿ ಸಂಕುಚಿತ ಅಕ್ಷಿಪಟಲ ಗಳು ಇವೆ ನಾವು ಮಾತನಾಡುವ ವ್ಯಕ್ತಿಯ ಬಗ್ಗೆ ಅಥವಾ ನಾವು ನೋಡುತ್ತಿರುವ ವಸ್ತುವಿನ ಬಗ್ಗೆ ಆಸಕ್ತಿ ಇದ್ದಾಗ ಅಕ್ಷಿಪಟಲ ಹಿಗ್ಗುತ್ತವೆ ಎಂದು ಎಖಾರ್ಡ್ ಹೆಸ್ ವಿಮರ್ಶಿಸಿದ್ದಾರೆ ಈ ಕುರಿತು ಹಲವಾರು ಸಂಶೋಧನೆಗಳನ್ನು ಸಹ ನಡೆಸಲಾಗಿದೆ ಸ್ವತಹ ನೀವೇ ಇದನ್ನು ಸಣ್ಣ ಪ್ರಯೋಗವಾಗಿ ಪರೀಕ್ಷಿಸಬಹುದು ನಿಮ್ಮ ಗೆಳೆಯ ಅಥವಾ ಗೆಳತಿಯೊಂದಿಗೆ ಯಾವುದಾದರೂ ಅವರಿಗೆ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡುವಾಗ ಅವರ ಅಕ್ಷಿಪಟಲ ವು ಹಿಗ್ಗುವುದನ್ನು ಗಮನಿಸಿ ಇದ್ದಕ್ಕಿದ್ದಂತೆ ಅವರಿಗೆ ಇಷ್ಟವಾಗದ ವಿಷಯವನ್ನು ತೆಗೆದು ಅವರ ಅಕ್ಷಿಪಟಲ ವು ಸಂಕುಚಿತಗೊಳ್ಳುವುದು ನ್ನು ಕೂಡ ನೀವು ಗಮನಿಸಬಹುದು ಆದ್ದರಿಂದ ಅಕ್ಷಿ ಸಂಪರ್ಕದ ಸಂವಹನಕ್ಕೆ ಸಂಬಂಧಿಸಿದಂತೆ ಅಕ್ಷಿಪಟಲ ಗಳ ಧ್ವನಿಯೂ ಪ್ರಮುಖವಾದುದಾಗಿದೆ ಈ ಛಾಯಾಚಿತ್ರದಲ್ಲಿ ನಾವು ಎರಡು ರೀತಿ ಅಕ್ಷಿಪಟಲವನ್ನು ನೋಡಬಹುದು ಒಂದರಲ್ಲಿ ಅಕ್ಷಿಪಟಲ ಹಿಗ್ಗಿದೆ ಹಿಗ್ಗಿದ ಪಕ್ಷಿಯು ಆಕರ್ಷಣೆಯನ್ನು ಸಂಕುಚಿತ ಗೊಂಡಿರುವ ಅಕ್ಕಿಯೂ ಬೇಸರವನ್ನು ಸೂಚಿಸುತ್ತದೆ ಇಲ್ಲಿರುವ ವಿಡಿಯೋದಿಂದ ನೀವು ಅಕ್ಷಿ ಸಂಪರ್ಕಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಅಂಶಗಳನ್ನು ಅರ್ಥಮಾಡಿಕೊಳ್ಳಬಹುದು ಚಡಪಡಿಕೆಯ ಚಿಹ್ನೆಯು ಸುಳ್ಳುಗಾರ ನ ಪ್ರಮುಖ ಲಕ್ಷಣ ಆದ್ದರಿಂದ ಇದರ ಬಗ್ಗೆ ಹೆಚ್ಚು ಗಮನ ಕೊಡಿ ಸುಳ್ಳು ಹೇಳುವ ಮೋಸ ಮಾಡುವ ಜನರು ಅವರ ಕಾಲುಗಳನ್ನು ಅಲುಗಾಡಿಸುತ್ತಾರೆ ಅಥವಾ ಕೂದಲಿನೊಂದಿಗೆ ಆಟವಾಡುತ್ತಿರುತ್ತಾರೆ ಅಥವಾ ಗಡಿಯಾರ ಇಲ್ಲವೇ ಬಟ್ಟೆಯೊಂದಿಗೆ ಆಟವಾಡುತ್ತಿರುತ್ತಾರೆ ಇವೆಲ್ಲವೂ ಮೋಸದ ಸಂಭಾವ್ಯ ಚಿನ್ಹೆಗಳಾಗಿರುತ್ತವೆ ಸುಳ್ಳುಗಾರರು ಅಕ್ಷಿ ಸಂಪರ್ಕವನ್ನು ತಪ್ಪಿಸಲು ಪ್ರಯತ್ನಿಸುತ್ತಿರುತ್ತಾರೆ ಆದರೆ ಕೆಲವು ಬಾರಿ ಹಿಗ್ಗಿದ ಅಕ್ಷಿಪಟಲಗಳು ಕೂಡ ಸುಳ್ಳಿನ ಒಂದು ಚಿನ್ಹೆ ಎಂದು ನಿಮಗೆ ತಿಳಿದಿರಲಿ ಹೆಚ್ಚಿದ ಉದ್ವೇಗ ಮತ್ತು ಪ್ರಾಮಾಣಿಕ ಎಂದು ಬಿಂಬಿಸಿಕೊಳ್ಳಲು ತೋರುವ ದೀರ್ಘವಾದ ಏಕಾಗ್ರತೆಯಿಂದ ಇದು ಉಂಟಾಗುತ್ತದೆ ವಿದ್ಯಾರ್ಥಿಗಳೇ ಇಂದು ನಾವು ಅಕ್ಷಿ ಸಂಪರ್ಕದ ಕೆಲವು ಮೂಲಭೂತ ಅಂಶಗಳನ್ನು ಚರ್ಚಿಸಿದ್ದೇವೆ ಮುಂದಿನ ತರಗತಿಯಲ್ಲಿ ಅಕ್ಷಿ ಸಂಪರ್ಕದ ಎರಡನೆಯ ಭಾಗದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಚರ್ಚಿಸೋಣ